ಒಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಮತ್ತು ವಿನ್ಯಾಸದ ಮಾಡ್ಯೂಲ್ 24 ಗೆ ಸುಸ್ವಾಗತ ಕಳೆದ ಮಾಡ್ಯೂಲ್ನಲ್ಲಿ ವಿಭಿನ್ನ ಯುಎಂಎಲ್ ಡೈಗ್ರಾಮ್ ಗಳ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದೇವೆ ನಿರ್ದಿಷ್ಟವಾಗಿ ನಾವು ಯೂಸ್ ಕೇಸ್ ಡೈಗ್ರಾಮ್ ಚರ್ಚಿಸಿದ್ದೇವೆ ಹಾಗೂ ನಾವು ಅದನ್ನು ಮುಂದುವರಿಸುತ್ತೇವೆ ಯೂಸ್ ಕೇಸ್ ಡೈಗ್ರಾ ಮ್ದಲ್ಲಿ ಡೈಗ್ರಾ ಮ್ಅನ್ನು ವ್ಯಾಖ್ಯಾನಿಸುವ ಕೆಲವು ಅಂಶಗಳಿವೆ ಎಂದು ನಾವು ನೋಡಿದ್ದೇವೆ ಆಕ್ಟರ್ಗಳು ಯೂಸ್ ಕೇಸ್ ಡೈಗ್ರಾಮ್ ಗಳಲ್ಲಿ ಯೂಸ್ ಕೇಸ್ ಆಕ್ಷನ್ಗಳನ್ನು ಪ್ರಾರಂಭಿಸಲು ಜವಾಬ್ದಾರರಾಗಿರುತ್ತಾರೆ ಅಥವಾ ಆಗಿರಬಹುದು ನಿಷ್ಕ್ರಿಯ ಆಕ್ಟರ್ಆಗಿ ಕೆಲವು ಯೂಸ್ ಕೇಸ್ಗಳಿಗೆ ಪ್ರತಿಕ್ರಿಯಿಸುವುದು ಆಕ್ಟರ್ನ ವಿಭಿನ್ನ ವರ್ಗೀಕರಣವನ್ನು ನಾವು ನೋಡಿದ್ದೇವೆ ಎರಡನೆಯ ಅಂಶವೆಂದರೆ ಯೂಸ್ ಕೇಸ್ಗಳು ಇವುಗಳ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಕ್ರಿಯಾತ್ಮಕತೆಗಳು ನಾವು ಜಾರಿಗೆ ತರಲು ಬಯಸುವ ವ್ಯವಸ್ಥೆ ಆದ್ದರಿಂದ ಆಕ್ಟರ್ ಪ್ರತಿ ಯೂಸ್ ಕೇಸನ್ನು ಪ್ರಾರಂಭಿಸುವ ಕ್ರಿಯೆಗಳು ಹೆಸರಿನಿಂದ ವಿವರಿಸಲ್ಪಡುತ್ತವೆ ಮತ್ತು ಮತ್ತೆ ನಾವು ಯೂಸ್ ಕೇಸ್ನ ವಿವರಣೆಯಲ್ಲಿ ನಾವು ಅದರ ಉದ್ದೇಶದ ಪ್ರಿ ಕಂಡೀಶನ್ ಪೋಸ್ಟ್ ಕಂಡೀಶನ್ ಫೇಲ್ಯೂರ್ ಕಂಡೀಶನ್ ಸೂಕ್ತ ಅಥವಾ ಹೆಚ್ಚು ನಿರೀಕ್ಷಿತ ಹರಿವು ಬಗ್ಗೆ ಹೇಳಬಹುದು ಈ ಮಾಡ್ಯೂಲ್ನಲ್ಲಿ ನಾವು ಯೂಸ್ ಕೇಸ್ ಗಳ ನಡುವಿನ ರಿಲೇಶನ್ಶಿಪ್ಗಳ ಬಗ್ಗೆ ಚರ್ಚಿಸಿ ಮಾಡುತ್ತೇವೆ ವಿಶಿಷ್ಟವಾಗಿ ಯೂಸ್ ಕೇಸ್ಗಳ ನಡುವೆ ಮೂರು ಪ್ರಮುಖ ರಿಲೇಷನ್ ಶಿಪ್ಗಳಿವೆ ಇದು ಈ ಬಾಹ್ಯರೇಖೆಯಲ್ಲಿ ನೀಡಲಾಗಿದ್ದು ಅದು ಪ್ರತಿ ಸ್ಲೈಡ್ನ ಎಡಭಾಗದಲ್ಲಿಯೂ ಲಭ್ಯವಿರುತ್ತದೆ ಆದ್ದರಿಂದ ಯೂಸ್ ಕೇಸ್ಗಳ ನಡುವಿನ ರಿಲೇಶನ್ಶಿಪ್ ವಿವಿಧ ರೀತಿಯದ್ದಾಗಿರಬಹುದು ನೀವು ರಿಲೇಶನ್ಶಿಪ್ ಬಗ್ಗೆ ಮಾತನಾಡುವಾಗ ಇದು ಮೂಲತಃ ಎರಡು ಯೂಸ್ ಕೇಸ್ಗಳ ನಡುವಿನ ಅವಲಂಬನೆಯಾಗಿದೆ ಆದ್ದರಿಂದ ರಿಲೇಶನ್ಶಿಪ್ ಎಂದರೆ ಇಲ್ಲಿ ಯೂಸ್ ಕೇಸ್ಗಳು ಹೊಂದಿದ್ದೇನೆ ಮತ್ತು ಇಲ್ಲಿ ಮತ್ತೊಂದು ಯೂಸ್ ಕೇಸ್ಗಳನ್ನು ಇದೆ ಮತ್ತು ನಾನು ಈ ಯೂಸ್ ಕೇಸ್ಗಳು ಕೆಲವು ರೀತಿಯ ಅವಲಂಬನೆಯನ್ನು ಹಾಕುತ್ತಿದ್ದೇನೆ ಆ ಎರಡು ಯೂಸ್ ಕೇಸ್ಗಳು ನಡುವಿನ ಸಂಬಂಧವನ್ನು ವ್ಯಾಖ್ಯಾನಿಸುವುದು ಸಾಮಾನ್ಯವಾಗಿ ವ್ಯವಸ್ಥೆಯನ್ನು ರೂಪಿಸುವುದು ವ್ಯಕ್ತಿ ತೆಗೆದುಕೊಳ್ಳುವ ನಿರ್ಧಾರ ಆದ್ದರಿಂದ ಈ ಕ್ರಿಯೆಗಳ ನಡುವೆ ಇರಬಹುದಾದ ವಿಭಿನ್ನ ಪರಿಸ್ಥಿತಿಗಳನ್ನು ನೋಡುವ ವಿವರಣೆಯನ್ನು ವಿಶ್ಲೇಷಿಸಿ ನಾವು ವಿಭಿನ್ನ ರಿಲೇಶನ್ಶಿಪ್ಗಳನ್ನು ಗುರುತಿಸುತ್ತೇವೆ ಇಲ್ಲಿ ನಾವು ಮೂರು ಸಂಬಂಧಗಳ ಬಗ್ಗೆ ಮಾತನಾಡುತ್ತೇವೆ ಎಕ್ಸ್ಟೆನ್ಡ್ ರಿಲೇಶನ್ಶಿಪ್ ಮತ್ತು ಜೆನೆರಲೈಝಷನ್ ರಿಲೇಶನ್ಶಿಪ್ ಆದ್ದರಿಂದ ನಾವು ಇನ್ಕ್ಲ್ಯೂಡ್ ರಿಲೇಶನ್ಶಿಪ್ನಿಂದ ಪ್ರಾರಂಭಿಸುತ್ತೇವೆ ಇನ್ಕ್ಲ್ಯೂಡ್ ರಿಲೇಶನ್ಶಿಪ್ ಒಂದು ಯೂಸ್ ಕೇಸ್ನ್ನು ಒಳಗೊಂಡಿರುತ್ತದೆ ಅದು ಇನ್ನೊಂದು ಯೂಸ್ ಕೇಸನ್ನು ಒಳಗೊಂಡಿರುವ ಅದು ಮತ್ತೊಂದು ಯೂಸ್ ಕೇಸ್ ಅನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಇನ್ಕ್ಲ್ಯೂಡ್ ರಿಲೇಶನ್ಶಿಪ್ ಮೂಲತಃ ಮರುಬಳಕೆಯ ಸಮಸ್ಯೆಯನ್ನು ಪರಿಶೋಧಿಸುತ್ತದೆ ಆದ್ದರಿಂದ ನೀವು ಸಾಮಾನ್ಯದೊಂದಿಗೆ ಸಮಾನಾಂತರವನ್ನು ಸೆಳೆಯುತ್ತಿದ್ದರೆ ಪ್ರೋಗ್ರಾಮಿಂಗ್ ಪರಡಿಗ್ಮ್ ನಂತರ ಇನ್ಕ್ಲ್ಯೂಡ್ ರಿಲೇಶನ್ಶಿಪ್ ಒಂದು ಕಾರ್ಯವನ್ನು ಇನ್ನೊಂದನ್ನು ಕರೆಯುತ್ತದೆ ಆದ್ದರಿಂದ ನಾವು ಕೆಲವು ಕ್ರಿಯೆಯನ್ನು ಮಾಡಲು ಬಯಸಿದಾಗ ಮೈನ್ ಫಂಕ್ಷನ್ ಕೆಲವು ಕ್ರಿಯೆಯನ್ನು ಮಾಡಲು ಬಯಸುತ್ತದೆ ಮತ್ತು ಅದು ಕೆಲವು ಮೌಲ್ಯಗಳನ್ನು ಮುದ್ರಿಸುವುದನ್ನು ಒಳಗೊಂಡಿರುತ್ತದೆ ಆಗ ಮೈನ್ ಅದನ್ನು ನೇರವಾಗಿ ಮುದ್ರಿಸುವುದಿಲ್ಲ ನಿಜವಾದ ಮುದ್ರಣ ಪ್ರಕ್ರಿಯೆಯನ್ನು ನೋಡಿಕೊಳ್ಳಲು ಒಂದು ಫಂಕ್ಷನ್ ಪ್ರಿಂಟ್ಎಫ್ ಗೆ ಕರೆ ಮಾಡಿ ಮೈನ್ ಒಂದು ಯೂಸ್ ಕೇಸ್ ನಂತರ ಪ್ರಿಂಟ್ಎಫ್ ಇತರ ಯೂಸ್ ಕೇಸ್ ಆಗಿರುತ್ತದೆ ಆದ್ದರಿಂದ ಅದು ಒಂದು ವಿಶಿಷ್ಟ ಪ್ರೋಗ್ರಾಮ್ಯಾಟಿಕ್ ದೃಷ್ಟಿಕೋನ ಆದರೆ ಸಾಮಾನ್ಯವಾಗಿ ನಾವು ಯೂಸ್ ಕೇಸ್ ಎ ಹೊಂದಿರುವಾಗ ಮತ್ತು ಅದರ ಸ್ವಂತ ಕಾರ್ಯವನ್ನು ಪೂರ್ಣಗೊಳಿಸಲು ನಾವು ಹೇಳುತ್ತೇವೆ ಇದಕ್ಕೆ ಮತ್ತೊಂದು ಯೂಸ್ ಕೇಸ್ ಬಿ ಬೇಕಾಗಬಹುದು ನಂತರ ನಾವು ಇದನ್ನು ಎ ಇನ್ಕ್ಲ್ಯೂಡ್ ಬಿ ಎಂದು ಬರೆಯುತ್ತೇವೆ ಆದ್ದರಿಂದ ನೀವು ಮಾಡಬೇಕು ಈ ರಿಲೇಶನ್ಶಿಪ್ ದಿಕ್ಕನ್ನು ಗಮನಿಸಿ ಎ ಎನ್ನುವುದು ಬಿಗೆ ಅಗತ್ಯವಿರುವ ಬೇಸ್ ಯೂಸ್ ಕೇಸ್ ಬಿ ಅನ್ನು ಒಳಗೊಂಡಿರುವ ಯೂಸ್ ಕೇಸ್ ಅದನ್ನು ನಾವು ಸ್ವಯಂ ಒಳಗೊಂಡಿರುತ್ತದೆ ಎಂದು ಊಹಿಸುತ್ತೇವೆ ಸಹಜವಾಗಿ ಬಿ ಇತರ ಬಳಕೆಗಳನ್ನು ಒಳಗೊಂಡಿರಬಹುದು ಸಾಕಷ್ಟು ಸಾಧ್ಯವಿರುವ ಪ್ರಕರಣಗಳು ಆದ್ದರಿಂದ ಏರೋ ದಿಕ್ಕು ಎ ನಿಂದ ಬಿ ಮತ್ತು ಏರೋ ಶೈಲಿಯನ್ನು ಡ್ಯಾಶ್ ಮಾಡಲಾಗುತ್ತದೆ ಮತ್ತು ಇದು ಇನ್ಕ್ಲ್ಯೂಡ್ ರಿಲೇಶನ್ಶಿಪ್ ಎಂದು ಸ್ಪಷ್ಟಪಡಿಸಲು ನಾವು ಗುಲಿಮೆಟ್ ಅನ್ನು ಬಳಸುತ್ತೇವೆ ಮತ್ತು ಅದನ್ನು ಇನ್ಕ್ಲ್ಯೂಡ್ ಆಗಿದೆ ಆದ್ದರಿಂದ ನಾವು ಇದನ್ನು ಬರೆಯುವ ವಿಧಾನವಾಗಿದೆ ಆದ್ದರಿಂದ ಬಿ ನ ನಡವಳಿಕೆಯನ್ನು ಎ ನಡವಳಿಕೆಯಲ್ಲಿ ಸೇರಿಸಲಾಗಿದೆ ಎಂದು ಇದರ ಅರ್ಥ ಏಕೆಂದರೆ ಯೂಸ್ ಕೇಸ್ ಎ ನಿರ್ದಿಷ್ಟ ಹಂತದಲ್ಲಿ ಕಾರ್ಯಗತಗೊಳ್ಳುತ್ತಿರುವಾಗ ಅದು ಬಿ ಅನ್ನು ಆಹ್ವಾನಿಸುತ್ತದೆ ಮತ್ತು ಅದನ್ನು ಪೂರ್ಣಗೊಳಿಸುತ್ತದೆ ಮತ್ತು ಕ್ರಿಯಾತ್ಮಕತೆಯನ್ನು ಖಚಿತಪಡಿಸಿಕೊಳ್ಳಲು ಒಳಗೊಂಡಿರುವ ಯೂಸ್ ಕೇಸ್ ಬಿಬೇಸ್ ಕೇಸ್ ಅಗತ್ಯವಾಗಿರುತ್ತದೆ ಆದ್ದರಿಂದ ಬಿ ಇಲ್ಲದೆ ನಾನು ಎ ಕಾರ್ಯವನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಮತ್ತು ಇದು ಇದರ ಮೂಲ ಕಲ್ಪನೆ ಇನ್ಕ್ಲ್ಯೂಡ್ ರಿಲೇಶನ್ಶಿಪ್ ಆದ್ದರಿಂದ ಉದಾಹರಣೆಗೆ ನಮ್ಮಲ್ಲಿ ಕ್ಯಾಲೆಂಡರ್ ರೀತಿಯ ಅಪ್ಲಿಕೇಶನ್ ಇದ್ದರೆ ವಿಭಿನ್ನವಾಗಿವೆ ನಾನು ಸೇರಿಸಬಹುದಾದ ರಚಿಸಬಹುದಾದ ನೇಮಕಾತಿಗಳು ಅಪಾಯಿಂಟ್ಮೆಂಟ್ ಅನ್ನು ರಚಿಸಿದ ನಂತರ ಭಾಗವಹಿಸುವವರಿಗೆ ಅಧಿಸೂಚನೆ ನೀಡಲಾಗುವುದು ಎಂದು ಈಗ ನಾವು ನಿರೀಕ್ಷಿಸುತ್ತೇವೆ ಆದ್ದರಿಂದ ಒಂದು ಯೂಸ್ ಕೇಸ್ ನನ್ನನ್ನು ಕ್ಷಮಿಸಿ ಒಂದು ಯೂಸ್ ಕೇಸ್ ಇನ್ಸರ್ಟ್ ಅಪ್ಪೋಯಿಂಟ್ಮೆಂಟ್ ಇನ್ನೊಂದು ಯೂಸ್ ಕೇಸ್ ನೋಟಿಫ್ಯ್ ಪಾರ್ಟಿಸಿಪೇನ್ಟ್ ಮತ್ತು ಅಲ್ಲಿ ಇದು ಇನ್ಸರ್ಟ್ನಿಂದ ಇನ್ಕ್ಲ್ಯೂಡ್ ರಿಲೇಶನ್ಶಿಪ್ಆಗಿದೆ ಆದ್ದರಿಂದ ಇನ್ಸರ್ಟ್ ಅಪ್ಪೋಯಿಂಟ್ಮೆಂಟ್ insert appointment ಮೂಲ ಪ್ರಕರಣವಾಗಿದೆ ಮತ್ತು ನೋಟಿಫ್ಯ್ ಪಾರ್ಟಿಸಿಪೇನ್ಟ್ ಯೂಸ್ ಕೇಸ್ ಆಗಿದೆ ಎಂದು ತಿಳಿಸಿ ಅನೇಕ ಕಾರ್ಯಗಳಿಂದ ಕರೆಯಬಹುದಾದ ಕಾರ್ಯಗಳಂತೆ ನೋಟಿಫ್ಯ್ ಪಾರ್ಟಿಸಿಪೇನ್ಟ್ ಈ ಯೂಸ್ ಕೇಸ್ನ್ನು ಇತರ ಯೂಸ್ ಕೇಸ್ಗಳಲ್ಲಿ ಸೇರಿಸಿಕೊಳ್ಳಬಹುದು ಎಂದು ಈಗ ನಾವು ಗಮನಿಸಬಹುದು ಉದಾಹರಣೆಗೆ ಇದ್ದರೆ ನಾನು ನಂತರ ಎಲ್ಲೋ ನನ್ನ ಬಳಿ ಮತ್ತೊಂದು ಯೂಸ್ ಕೇಸ್ ರದ್ದು ನೇಮಕಾತಿ ಇದೆ ನೇಮಕಾತಿಯನ್ನು ರದ್ದುಗೊಳಿಸಲಾಗಿದೆ ಭಾಗವಹಿಸುವವರಿಗೆ ಹೇಳಬೇಕಾಗಿದೆ ಆದ್ದರಿಂದ ಭಾಗವಹಿಸುವವರಿಗೆ ಸಹ ಸೇರಿಸಿಕೊಳ್ಳಿ ಹಾಗು ನೇಮಕಾತಿ ಯೂಸ್ ಕೇಸನ್ನು ರದ್ದುಮಾಡು ನಾವು ಹೊಂದಿರುವ ಎಲ್ಎಂಎಸ್ ವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಒಂದು ನಿರ್ದಿಷ್ಟ ರಜೆ ಮಾನ್ಯವಾದುದನ್ನು ಪರಿಶೀಲಿಸಲು ನಾವು ಊರ್ಜಿತಗೊಳಿಸುವಿಕೆಯನ್ನು ನಡೆಸಬೇಕಾಗಿದೆ ಮತ್ತು ಯೂಸ್ ಕೇಸ್ ಮಾನ್ಯ ರಜೆ ಎಂದು ನಾವು ಹೇಳಿದರೆ ಇದು ರಜೆ ಮೌಲ್ಯೀಕರಿಸಲು ಎಲ್ಲಾ ಕ್ರಿಯೆಗಳನ್ನು ಹೊಂದಿದೆ ನಂತರ ಇನ್ಕ್ಲ್ಯೂಡ್ ಬಳಕೆ ನಾವು ಹೇಳುವ ವಿನಂತಿ ರಜೆ ಮಾಡುವಾಗ ಇದನ್ನು ಸೇರಿಸಬಹುದು ಆದ್ದರಿಂದ ಉದ್ಯೋಗಿ ರಜೆಗಾಗಿ ವಿನಂತಿಸುವಾಗ ವಿನಂತಿಯ ಮೊದಲು ರಜೆ ರಚಿಸಬಹುದು ತಾತ್ಕಾಲಿಕ ರಜೆ ದಾಖಲೆ ಮಾನ್ಯವಾದುದು ಎಂದು ನಾವು ಊರ್ಜಿತಗೊಳಿಸ ಬೇಕಾಗಿದೆ ಆದ್ದರಿಂದ ರಿಕ್ವೆಸ್ಟ್ ಲೀವ್ ಒಂದು ಬೇಸ್ ಕೇಸ್ ಆಗಿದೆ ಮತ್ತು ವಲಿಡೇಟ್ ಲೀವ್ ಇನ್ಕ್ಲ್ಯೂಡೆಡ್ ಕೇಸ್ ಆಗಿದೆ ಅಪ್ಪ್ರೋವ್ ಲೀವ್ ಮುಂತಾದ ಇತರ ಯೂಸ್ ಕೇಸ್ಗಳಲ್ಲಿ ಖಂಡಿತವಾಗಿಯೂ ವಲಿಡೇಟ್ ಲೀವ್ಅನ್ನು ಸೇರಿಸಬಹುದು ಲೀಡ್ ಉದ್ಯೋಗಿ ಸ್ವಾಭಾವಿಕವಾಗಿ ರಜೆಯನ್ನು ಅನುಮೋದಿಸಲು ಹೋದಾಗ ರಜೆ ಮೇಲೆ ಲೀಡ್ ಉದ್ಯೋಗಿ ವಿಧಿಸಿರುವ ಷರತ್ತುಗಳ ಅಡಿಯಲ್ಲಿ ಅನುಮೋದನೆ ಪಡೆದ ರಜೆ ಮಾನ್ಯವಾದುದಾಗಿದೆ ಎಂದು ಪರಿಶೀಲಿಸಬೇಕಾಗುತ್ತದೆ ಲೀಡ್ ಉದ್ಯೋಗಿ ಸ್ವಾಭಾವಿಕವಾಗಿ ರಜೆಯನ್ನು ಅನುಮೋದಿಸಲು ಹೋದಾಗ ರಜೆ ಮೇಲೆ ಲೀಡ್ ಉದ್ಯೋಗಿ ವಿಧಿಸಿರುವ ಷರತ್ತುಗಳ ಅಡಿಯಲ್ಲಿ ಅನುಮೋದನೆ ಪಡೆದ ರಜೆ ಮಾನ್ಯವಾದುದಾಗಿದೆ ಎಂದು ಪರಿಶೀಲಿಸಬೇಕಾಗುತ್ತದೆ ಯೂಸ್ ಕೇಸ್ಗಳ ನಡುವಿನ ಎರಡನೇ ರಿಲೇಶನ್ಶಿಪ್ ಅನ್ನು extend ರಿಲೇಶನ್ಶಿಪ್ ಎಂದು ಕರೆಯಲಾಗುತ್ತದೆ extend ರಿಲೇಶನ್ಶಿಪ್ ಯೂಸ್ ಕೇಸ್ಗಳಲ್ಲಿ ಒಂದು ರೀತಿಯ ಆಯ್ಕೆಯಾಗಿದೆ ಆದ್ದರಿಂದ ಯೂಸ್ ಕೇಸ್ಗಾಗಿ ಈಗಾಗಲೇ ವ್ಯಾಖ್ಯಾನಿಸಲಾಗಿರುವ ಕೆಲವು ನಡವಳಿಕೆಯನ್ನು ಸೇರಿಸಲು ಇದನ್ನು ಬಳಸಬಹುದು ಈಗ ನೀವು ಈ ನಡವಳಿಕೆಯನ್ನು ಸೇರಿಸಲು ಬಯಸಿದಾಗ ಈಗ ನಡವಳಿಕೆ ಎಂದರೆ ಅದು ಕೆಲವು ಷರತ್ತುಗಳನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದು ಕಂಡೀಷನಲ್ ಯೂಸ್ ಕೇಸ್ ಎಂದು ಸಹ ನೀವು ಹೇಳಬಹುದು ಆದ್ದರಿಂದ ಷರತ್ತುಗಳನ್ನು ಪರಿಭಾಷೆಯಲ್ಲಿ ಎಕ್ಸಟೆನ್ಶನ್ ಪಾಯಿಂಟ್ಸ್ ಆಗಿ ನಿರೂಪಿಸಲಾಗಿದೆ ಆದ್ದರಿಂದ ನೀವು ನಿರ್ದಿಷ್ಟ ಎಕ್ಸಟೆನ್ಶನ್ ಪಾಯಿಂಟ್ಸ್ನ್ನು ತಲುಪಿದರೆ ನೀವು ಎಕ್ಸ್ಟೆಂಡೆಡ್ ಯೂಸ್ ಕೇಸ್ ನೋಡುತ್ತೀರಿ ಆದ್ದರಿಂದ ನಾವು ನಮ್ಮಲ್ಲಿ ಬೇಸ್ ಯೂಸ್ ಕೇಸ್ ಎ ಇದೆ ಹೇಳಿದರೆ ನಮ್ಮಲ್ಲಿ ಎಕ್ಸ್ಟೆಂಡಿಂಗ್ ಯೂಸ್ ಕೇಸ್ ಬಿ ಇದೆ ಮತ್ತು ಈ ಸಂದರ್ಭದಲ್ಲಿ ಎ ಮತ್ತು ಬಿ ಎರಡೂ ಸ್ವಯಂ ಒಳಗೊಂಡಿರುವವು ಇನ್ಕ್ಲ್ಯೂಡ್ ಬಿ ಅಲ್ಲಿ ಸ್ವಯಂ ಒಳಗೊಂಡಿರುತ್ತದೆ ಆದರೆ ಎ ಬೇಸ್ ಕೇಸ್ ಭಾಗಶಃ ಏಕೆಂದರೆ ಅದುಕ್ಕೆ ಯಾವಾಗಲೂ ಬಿ ಅಗತ್ಯವಿರುತ್ತದೆ ಇಲ್ಲಿ ಅದು ಹಾಗಲ್ಲ ಏಕೆಂದರೆ ಇದು ಐಚ್ಚಿಕ ಅಥವಾ ಷರತ್ತುಬದ್ಧ ಆಹ್ವಾನದ ಸಂದರ್ಭವಾಗಿದೆ ಆದರೆ ಬಿ ಅನ್ನು ಕಾರ್ಯಗತಗೊಳಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿಯಂತ್ರಿಸುತ್ತದೆ ಅದು ಷರತ್ತುಬದ್ಧವಾದದ್ದು ಅದು ಐಚ್ಚಿಕ ವಾಗಿದೆ ಆದ್ದರಿಂದ ಬಿ ಯ ನಡವಳಿಕೆಯನ್ನು ನಾವು ಎಗೆ ಸೇರಿಸಿಕೊಳ್ಳಬಹುದು ಎಂದು ನಾವು ಗಮನಿಸಬಹುದಾದ ಒಂದೆರಡು ಅಂಶಗಳು ಇವುಗಳನ್ನು ಆಹ್ವಾನಿಸಲಾಗಿರುತ್ತದೆ ಆದ್ದರಿಂದ ಯೂಸ್ ಕೇಸ್ ಬಿ ಅನ್ನು ವಿಸ್ತರಿಸುವುದು ಐಚ್ಚಿಕವಾಗಿರಬಹುದು ಆದರೆ ಅದು ಯಾವಾಗಲೂ ಎ ನಿಂದ ಸಕ್ರಿಯಗೊಳ್ಳುವ ಅಗತ್ಯವಿಲ್ಲ ಮತ್ತು ಯೂಸ್ ಕೇಸ್ ಎ ನಲ್ಲಿ ಸ್ಥಳವನ್ನು ನಿರ್ದಿಷ್ಟಪಡಿಸುವ ಎಕ್ಸ್ಟೆನ್ಶನ್ ಪಾಯಿಂಟ್ಸ್ಗಳಿವೆ ಅಲ್ಲಿ ವಿಸ್ತರಿಸುವ ಯೂಸ್ ಕೇಸ್ ಅನ್ನು ಬಳಸಲಾಗುತ್ತದೆ ಈಗ ಕೆಲವು ಹೆಚ್ಚಿನ ವಿವರಗಳು ಪ್ರತಿಯೊಂದಕ್ಕೂ ಒಂದಕ್ಕಿಂತ ಹೆಚ್ಚು ಎಕ್ಸ್ಟೆನ್ಶನ್ ಪಾಯಿಂಟ್ಗಳನ್ನು ಯೂಸ್ ಕೇಸ್ ನಿರ್ದಿಷ್ಟಪಡಿಸಬಹುದು ಒಂದೇ ಯೂಸ್ ಕೇಸ್ಗಳ ಅಡಿಯಲ್ಲಿ ಅನೇಕ ವಿಭಿನ್ನ ಪರಿಸ್ಥಿತಿಗಳು ಕಾರ್ಯಗತಗೊಳಿಸಿ ಇರಬಹುದು ಎಕ್ಸ್ಟೆನ್ಶನ್ ಪಾಯಿಂಟ್ಗಳ ಹೆಸರುಗಳು ಸಹಜವಾಗಿ ವಿಶಿಷ್ಟವಾಗಿರಬೇಕು ಇಲ್ಲದಿದ್ದರೆ ನಾವು ಅವುಗಳನ್ನು ಗುರುತಿಸಲು ಆಗುವುದಿಲ್ಲ ಮತ್ತು ಖಂಡಿತವಾಗಿಯೂ ಒಂದು ಯೂಸ್ ಕೇಸ್ ಆಗಿರಬಹುದು ಮಲ್ಟಿಪಲ್ ಎಕ್ಸ್ಟೆನ್ಶನ್ ಪಾಯಿಂಟ್ಸ್ಗಳನ್ನು ವಿಸ್ತರಿಸಬಹುದು ಏಕೆಂದರೆ ಎಕ್ಸ್ಟೆನ್ಶನ್ ಪಾಯಿಂಟ್ಗಳ ಸಂಖ್ಯೆ ಮತ್ತು ಹೆಸರುಗಳು ಮತ್ತು ಎಕ್ಸ್ಟೆಂಡೆಡ್ ಯೂಸ್ ಕೇಸ್ಗಳ ಸಂಖ್ಯೆ ಒಂದರಿಂದ ಒಂದಾಗಿರಬಾರದು ರಿಲೇಶನ್ಶಿಪ್ ಬಹು ಸಂಖ್ಯೆಯಿರಬಹುದು ಆದ್ದರಿಂದ ಉದಾಹರಣೆಯಾಗಿ ಹೇಳುವುದಾದರೆ ಠೇವಣಿ ಮಾಡಿದ ನಿಧಿ 20000 ಕ್ಕಿಂತ ಹೆಚ್ಚಿದ್ದರೆ ಉಳಿತಾಯ ಬ್ಯಾಂಕ್ ಖಾತೆ ಬೋನಸ್ ನೀಡುತ್ತದೆ ಅಥವಾ ಠೇವಣಿದಾರರ ವಯಸ್ಸು 60 ವರ್ಷಕ್ಕಿಂತ ಮೇಲ್ಪಟ್ಟಿದೆ ಠೇವಣಿದಾರನು ಹಿರಿಯ ನಾಗರಿಕ ಅಥವಾ ಅವರ ನಿಧಿ ಮೌಲ್ಯಗಳು 20000 ಕ್ಕಿಂತ ಹೆಚ್ಚಿದ್ದರೆ ಬೋನಸ್ ನೀಡಲಾಗುತ್ತದೆ ಮತ್ತು ಬೋನಸ್ ಒದಗಿಸಲು ಯೂಸ್ ಕೇಸ್ ನ್ನು ಬೋನಸ್ ಎಂದು ಲೆಕ್ಕಹಾಕಿದರೆ ಮತ್ತು ನಿಧಿಯನ್ನು ನಿಜವಾಗಿ ಲೆಕ್ಕಾಚಾರ ಮಾಡುವ ಯೂಸ್ ಕೇಸ್ ನಿಧಿಯ ಮೊತ್ತವನ್ನು ಠೇವಣಿ ಮಾಡುತ್ತದೆ ನಂತರ ನಾವು ಈ ಎರಡು ಷರತ್ತುಗಳನ್ನು ಒಳಗೊಂಡಿರುವ ಎಕ್ಸ್ಟೆನ್ಶನ್ ಪಾಯಿಂಟ್ನ್ನು ಹೊಂದಬಹುದು ಇಲ್ಲಿರುವಂತೆ ಹಿರಿಯ ಪೌರತ್ವ ಸ್ಥಿತಿ ಮತ್ತು ನಿಧಿಯ ಮಟ್ಟದ ಸ್ಥಿತಿ ಇಲ್ಲಿರುವಂತೆ ಮತ್ತು ನೀವು ರೇಖಾಚಿತ್ರದಲ್ಲಿ ಕಂಡುಕೊಳ್ಳುತ್ತೀರಿ ನಾನು ಸ್ವಚ್ ಗೊಳಿಸಿ ಮತ್ತೆ ನಿಮಗೆ ತೋರಿಸುತ್ತೇನೆ ಇದು ಎಕ್ಸ್ಟೆನ್ಶನ್ ಪಾಯಿಂಟ್ ಮತ್ತು ಠೇವಣಿ ಮಾಡಿದ ನಿಧಿಯ ಮೊತ್ತವು ಒಂದು ಬೇಸ್ ಕೇಸ್ ಆಗಿದೆ ಮತ್ತು ಇದು ಎಕ್ಸ್ಟೆಂಡೆಡ್ ಕೇಸ್ ಆಗಿದ್ದು ಈ ಎಕ್ಸ್ಟೆನ್ಶನ್ ಪಾಯಿಂಟ್ ಅದನ್ನು ಆಹ್ವಾನಿಸಲಾಗುತ್ತದೆ ಅದು ಎಕ್ಸ್ಟೆಂಡೆಡ್ ರಿಲೇಷನ್ಶಿಪ್ ಮೂಲ ಕಲ್ಪನೆ ಆದ್ದರಿಂದ ಎಲ್ಎಂಎಸ್ನಲ್ಲಿ ಕೆಲವು ರೀತಿಯ ರಜೆಗಳಿವೆ ಎಂದು ನಮಗೆ ತಿಳಿದಿದೆ ನಾವು ಕೆಲವು ವಿಭಿನ್ನ ರೀತಿಯ ರಜೆಗಳನ್ನು ನೋಡಿದ್ದೇವೆ ಅದನ್ನು ಅಂಗೀಕರಿಸಬಹುದು ಅದು ಒಂದು ನಿರ್ದಿಷ್ಟ ಸ್ಥಿತಿಯನ್ನು ಪೂರೈಸುತ್ತದೆ ಉದಾಹರಣೆಗೆ ಮಾತೃತ್ವ ರಜೆಗಾಗಿ ಖಂಡಿತವಾಗಿಯೂ ಪ್ರಮಾಣೀಕರಣದ ಅಗತ್ಯವಿರುತ್ತದೆ ಪ್ರಶ್ನಾರ್ಹ ಉದ್ಯೋಗಿಗೆ ಈಗಾಗಲೇ ಗರ್ಭಧಾರಣೆಯ ವೈದ್ಯಕೀಯ ಸ್ಥಿತಿ ಇದೆ ಅಥವಾ ಅನಾರೋಗ್ಯ ರಜೆಗಾಗಿ ಆ ವ್ಯಕ್ತಿಯು ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ ಮತ್ತು ವೈದ್ಯರು ಪರಿಶೀಲಿಸಿದ್ದಾರೆ ಎಂಬ ಪ್ರಮಾಣಪತ್ರ ನಮಗೆ ಬೇಕು ಅಂತೆಯೇ ಪೋಷಕರ ರಜೆಗಾಗಿ ನಮಗೆ ಜನಿಸಿದ ಮಗುವಿನ ಜನನ ಪ್ರಮಾಣ ಪತ್ರದ ಅಗತ್ಯವಿದೆ ಸಂಬಂಧಿತ ಉದ್ಯೋಗಿಗೆ ಅಗತ್ಯವಿದೆ ಆದ್ದರಿಂದ ಆ ನಡವಳಿಕೆಯನ್ನು ಚೆಕ್ ರಿಪೋರ್ಟ್ ಆಗಿ ಇರಿಸಲು ಪ್ರಯತ್ನಿಸೋಣ ಅನುಮೋದನೆ ರಜೆಗಾಗಿ ನಾವು ಸಂಯೋಜಿಸಲು ಬಯಸಬಹುದು ಇದರರ್ಥ ಲೀಡ್ ಉದ್ಯೋಗಿ ಅನುಮೋದಿಸಬೇಕಾದರೆ ಇವುಗಳಲ್ಲಿ ಯಾವುದಾದರೂ ನಿರ್ದಿಷ್ಟ ರಜೆ ಎಂಎಲ್ ಎಸ್ಎಲ್ ಎಂಎಲ್ ಅಂದರೆ ಮಾಟೆರ್ನಿಟಿ ಎಸ್ಎಲ್ ಅಂದರೆ ಸಿಕ್ ಲೀವ್ ಮತ್ತು ಪಿಎಲ್ ಅಂದರೆ ಪೇರೆಂಟಲ್ ಲೀವ್ ಈ ರಜೆಗಳಲ್ಲಿ ಯಾವುದಾದರೂ ಅನುಮೋದನೆ ಪಡೆಯಬೇಕಾದರೆ ಆ ರಜೆಗಳಿಗಾಗಿ ನಾವು ಇದನ್ನು ಪರಿಶೀಲಿಸಬೇಕಾಗಿದೆ ಮತ್ತು ಖಂಡಿತವಾಗಿಯೂ ಮಾತೃತ್ವ ಮತ್ತು ಅನಾರೋಗ್ಯ ರಜೆ ಇದು ಒಂದು ರೀತಿಯ ವೈದ್ಯಕೀಯ ವರದಿಯಾಗಿದೆ ಹಾಗಾಗಿ ನಾನು ವೈದ್ಯಕೀಯ ವರದಿಯ ಮಾನ್ಯತೆ ಮತ್ತು ದೃಢೀಕರಣವನ್ನು ಪರಿಶೀಲಿಸಲು ಅಗತ್ಯವಿರುವ ಎಲ್ಲ ಕಾರ್ಯಗಳನ್ನು ಹೊಂದಿರಬಹುದು ಹಾಗು ಮಾಡಬೇಕಾಗಿರುವ ಚೆಕ್ ಮೆಡಿಕಲ್ ರಿಪೋರ್ಟ್ನ ಎಕ್ಸ್ಟೆಂಡೆಡ್ ಯೂಸ್ ಕೇಸ್ನ್ನು ನಾವು ರೂಪಿಸಬಹುದು ಆದ್ದರಿಂದ ಅದು ಮತ್ತೊಂದು ಯೂಸ್ ಕೇಸ್ ಚೆಕ್ ಬರ್ತ್ ರಿಪೋರ್ಟ್ ಆಗಿದೆ ಆದ್ದರಿಂದ ನಾವು ಇದನ್ನು ಎಕ್ಸ್ಟೆನ್ಶನ್ ಪಾಯಿಂಟ್ ಹೊಂದುವ ಮೂಲಕ ರೂಪಿಸಬಹುದು ಅಥವಾ ವಾಸ್ತವವಾಗಿ ಮಲ್ಟಿಪಲ್ ಎಕ್ಸ್ಟೆನ್ಶನ್ ಪಾಯಿಂಟ್ಸ್ಗಳನ್ನು ಹೊಂದಿರುವ ನಾನು ಅವುಗಳನ್ನು ಇಲ್ಲಿ ಅಪ್ಪ್ರೋವೆ ಲೀವ್ ಯೂಸ್ ಕೇಸ್ ಎಂದು ಗುರುತಿಸಿರಬೇಕು ಒಂದು ವಿಸ್ತರಣೆಯ ಅಂಶವೆಂದರೆ ಹೆರಿಗೆ ರಜೆ ಅನಾರೋಗ್ಯ ರಜೆ ಆದ್ದರಿಂದ ಪರಿಭಾಷೆಯಲ್ಲಿ ರಜೆ ಅನುಮೋದಿಸಿ ನೀವು ಹೆರಿಗೆ ಅಥವಾ ಅನಾರೋಗ್ಯದ ಪರಿಸ್ಥಿತಿಯನ್ನು ಹೊಂದಿದ್ದರೆ ಅನುಗುಣವಾದ ಚೆಕ್ ಮೆಡಿಕಲ್ ರಿಪೋರ್ಟ್ಯೂಸ್ ಕೇಸ್ನ್ನು ಆಹ್ವಾನಿಸಬೇಕಾಗುತ್ತದೆ ಆದ್ದರಿಂದ ಅದನ್ನು ಈ ಏರೋದಿಂದ ಗೊತ್ತುಪಡಿಸಲಾಗಿದೆ ಆದ್ದರಿಂದ ಬಾಣದ ದಿಕ್ಕು ಎಕ್ಸ್ಟೆಂಡ್ ಯೂಸ್ ಕೇಸನ್ನುನಿಂದ ಬೇಸ್ ಯೂಸ್ ಕೇಸ್ ವರೆಗೆ ಇರುತ್ತದೆ ಎಂಬುದನ್ನು ಇಲ್ಲಿ ಗಮನಿಸಿ ಮತ್ತು ಅದರ ಮೇಲೆ ನಾವು extend ರಿಲೇಶನ್ಶಿಪ್ ಎಂದು ಗುರುತಿಸಲು ಗುಲಿಮೆಂಟ್ extend ಅನ್ನು ಹಾಕುತ್ತೇವೆ ಮೇಲೆ ನಾವು ವಿಸ್ತರಣೆಯ ಸ್ಥಿತಿಯನ್ನು ಇಡುತ್ತೇವೆ ಎಂದರೆ ಎಕ್ಸ್ಟೆನ್ಶನ್ ಪಾಯಿಂಟ್ ಹೆಸರು ಆದ್ದರಿಂದ ಈ ಎಕ್ಸ್ಟೆನ್ಶನ್ ಪಾಯಿಂಟ್ ನ ಹೆಸರು ಹೆರಿಗೆ ರಜೆ ಅನಾರೋಗ್ಯ ರಜೆ ಇಲ್ಲಿ ಹೆರಿಗೆ ರಜೆ ಅನಾರೋಗ್ಯ ರಜೆ ಎಂಬ ಹೆಸರು ಹೊಂದಿಕೆಯಾಗಬೇಕು ತದನಂತರ ಅದರ ಕೆಳಗೆ ನಾವು ಈ ವಿಸ್ತರಣೆಯು ಯಾವ ಕ್ರಮವನ್ನು ವೈದ್ಯಕೀಯ ಪ್ರಮಾಣಪತ್ರದ ಪರಿಶೀಲನೆ ಎಂದು ಗುರುತಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಇತರ ಎಕ್ಸ್ಟೆನ್ಶನ್ ಪಾಯಿಂಟ್ಗೆ ಇದು ನಾವು ಪೋಷಕರ ರಜೆ ಹೊಂದಿರುವ ಇತರ ಎಕ್ಸ್ಟೆನ್ಶನ್ ಪಾಯಿಂಟ್ ಆಗಿದೆ ಆದ್ದರಿಂದ ಎಕ್ಸ್ಟೆನ್ಡ್ ರಿಲೇಶನ್ಶಿಪ್ ಈ ಚೆಕ್ಬಾಕ್ಸ್ ವರದಿಯನ್ನು ಮಾಡಬೇಕಾದ ಪೋಷಕರ ರಜೆ ಸ್ಥಿತಿ ಏನು ಎಂಬುದನ್ನು ತೋರಿಸುತ್ತದೆ ಮತ್ತು ಇಲ್ಲಿ ನಾವು ಇದು ಯಾವ ಕ್ರಮ ತೆಗೆದುಕೊಳ್ಳುತ್ತದೆ ಎಂದು ನಿರ್ದಿಷ್ಟಪಡಿಸುತ್ತೇವೆ ಆದ್ದರಿಂದ ವಿಸ್ತರಣೆಯು ಸಾಮಾನ್ಯವಾಗಿ ವಿಭಿನ್ನ ಷರತ್ತುಬದ್ಧ ಯೂಸ್ ಕೇಸ್ಗಳನ್ನು ಒಂದು ಅಥವಾ ಹೆಚ್ಚಿನ ಬೇಸ್ ಯೂಸ್ ಕೇಸ್ ಗೆ ಸಂಬಂಧಿಸಲು ಬಹಳ ಅನುಕೂಲಕರ ಮಾರ್ಗವಾಗಿದೆಅದೇ ಎಕ್ಸ್ಟೆಂಡೆಡ್ ಯೂಸ್ ಕೇಸ್ ವಿಭಿನ್ನ ಬೇಸ್ ಯೂಸ್ ಕೇಸ್ ಗಳಲ್ಲಿನ ಅನೇಕ ವಿಭಿನ್ನ ಎಕ್ಸ್ಟೆನ್ಶನ್ ಪಾಯಿಂಟ್ ಗಳೊಂದಿಗೆ ಸಂಬಂಧ ಹೊಂದಿರಬಹುದು ಉದಾಹರಣೆಗೆ ಇಲ್ಲಿ ವೈದ್ಯಕೀಯ ವರದಿಯನ್ನು ಪರಿಶೀಲಿಸುವುದು ಅನುಮೋದನೆಯ ವಿಷಯದಲ್ಲಿ ನಡೆಯುತ್ತಿದೆ ರಜೆ ಹಿಂತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅದನ್ನು ಸಹ ಆಹ್ವಾನಿಸಬೇಕಾಗಬಹುದುಹಿಂತೆಗೆದುಕೊಳ್ಳುವಿಕೆಯನ್ನು ವ್ಯವಸ್ಥೆಯಲ್ಲಿ ಅನುಮತಿಸಬಹುದೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಲು ನೀವು ನಿಜವಾಗಿಯೂ ವರದಿಯನ್ನು ಪರಿಶೀಲಿಸಬೇಕಾಗಬಹುದು ಆದ್ದರಿಂದ ಇದು ಎರಡನೇ ರೀತಿಯ ರಿಲೇಶನ್ಶಿಪ್ ಆಗಿದೆ ಯೂಸ್ ಕೇಸ್ಗಳ ನಡುವೆ ಇರಬಹುದಾದ ಮೂರನೇ ರೀತಿಯ ರಿಲೇಶನ್ಶಿಪ್ ಜೆನೆರಲೈಝಷನ್ ಆಗಿದೆ ಜೆನೆರಲೈಝಷನ್ ಪರಿಕಲ್ಪನೆ ಮತ್ತು ಸಾಮಾನ್ಯೀಕರಣದ ವಿಶೇಷತೆ ಅಥವಾ ಕ್ರಮಾನುಗತತೆಯ ಈ ಮೂಲ ಪರಿಕಲ್ಪನೆಯು ಒಒಎಡಿ ಸನ್ನಿವೇಶಗಳಲ್ಲಿ ಪದೇ ಪದೇ ಸಂಭವಿಸುತ್ತಿದೆ ಎಂದು ನೀವು ಈಗ ಅನುಭವಿಸಿರಬೇಕು ಆದ್ದರಿಂದ ಇದು ಕ್ಲಾಸ್ಗಳಂತೆಯೇ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಬೇಸ್ ಕೇಸ್ ಎ ಇದೆ ಉಪ ಯೂಸ್ ಕೇಸ್ವಿದೆ ಪರಿಭಾಷೆಯ ಉಪ ಯೂಸ್ ಕೇಸ್ ಬಿ ಇಲ್ಲಿ ಬಳಸಬಹುದು ಆದ್ದರಿಂದ ಬೇಸ್ ಕೇಸ್ ಎ ಸ್ವಯಂ ಒಳಗೊಂಡಿರುತ್ತದೆ ಅದು ಆಹ್ವಾನಕ್ಕೆ ಅಗತ್ಯವಿರುವ ಒಂದು ಒಳಭಾಗವನ್ನು ಹೊಂದಿದೆ ಆದರೆ ಉಪ ಕೇಸ್ ಬಿ ಗೆ ಎ ಅಗತ್ಯವಿದೆ ಏಕೆಂದರೆ ಅದು ಕ್ಲಾಸ್ ಸಂಬಂಧಿತ ಜೆನೆರಲೈಝಷನ್ ವಿಶೇಷತೆಯಂತೆ ಮಾಡುತ್ತದೆ ಅಥವಾ ಆನುವಂಶಿಕತೆಯು ಉಪ ಯೂಸ್ ಕೇಸ್ ನ ಇನ್ಹೇರಿಟ್ಸ್ ಆದ್ದರಿಂದ ಇದು ಇದಕ್ಕೆ ಹೋಲುತ್ತದೆ ಆದ್ದರಿಂದ ಇದು ಉಪ ಬಳಕೆಯ ಪ್ರಕರಣವು ಬೇಸ್ ಕೇಸ್ ಎ ನಡವಳಿಕೆಯನ್ನು ಇನ್ಹೇರಿಟ್ ಆಗಿ ಪಡೆಯುತ್ತದೆ ಆದರೆ ಅದನ್ನು ಅತಿಕ್ರಮಿಸಲು ಮತ್ತು ವಿಸ್ತರಿಸಲು ಅನುಮತಿಸಲಾಗಿದೆ ಅತಿಕ್ರಮಣ ಎಂದರೆ ಒಮ್ಮೆ ಯೂಸ್ ಕೇಸ್ನ್ನು ಇನ್ಹೇರಿಟ್ ಆಗಿ ಪಡೆದ ನಂತರ ಅದು ವಿಭಿನ್ನ ನಡವಳಿಕೆಯನ್ನು ಹೊಂದಿರುತ್ತದೆ ಅದು ಯೂಸ್ ಕೇಸ್ ಅನ್ನು ಆಹ್ವಾನಿಸಬಹುದಾದ ವಿಭಿನ್ನ ಸಂಭವನೀಯ ಕಾರ್ಯಾಚರಣೆಗಳನ್ನು ಹೊಂದಿದೆ ಸಬ್ ಕೇಸ್ ಬಿ ಈ ಕಾರ್ಯಾಚರಣೆಗಳನ್ನು ಎ ಯಿಂದ ಬಳಸುವಂತೆ ಮಾಡುತ್ತದೆ ಅಥವಾ ಅದು ಕಾರ್ಯಾಚರಣೆಯ ನಡವಳಿಕೆಯನ್ನು ಮರು ವ್ಯಾಖ್ಯಾನಿಸಲು ಬಯಸಬಹುದು ಇದು ಕಾರ್ಯಾಚರಣೆಯ ನಡವಳಿಕೆಯನ್ನು ಪುನರ್ ವ್ಯಾಖ್ಯಾನಿಸಿದರೆ ಇದರರ್ಥ ಮೂಲತಃ ಮರು ವ್ಯಾಖ್ಯಾನಿಸು ಎಂದಾದರೆ ಅದು ನಿರ್ದಿಷ್ಟ ಕಾರ್ಯಾಚರಣೆಯನ್ನು ಬೇಸ್ ಯೂಸ್ ಕೇಸ್ನಿಂದ ಅತಿಕ್ರಮಿಸಿದೆ ಎಂದು ನಾವು ಹೇಳುತ್ತೇವೆ ಅಥವಾ ಅದನ್ನು ವಿಸ್ತರಿಸಲು ಬಯಸಬಹುದು ಅಂದರೆ ಅದು ಮೊದಲು ಬೇಸ್ ಯೂಸ್ ಕೇಸ್ನಂತೆ ಕಾರ್ಯಾಚರಣೆಯನ್ನು ಕಾರ್ಯಗತಗೊಳಿಸುತ್ತದೆ ಮತ್ತು ನಂತರ ಅದು ಹೆಚ್ಚಿನದನ್ನು ಸೇರಿಸುತ್ತದೆ ಆದ್ದರಿಂದ ಸಾಧ್ಯತೆಗಳು ಕೇವಲ ಇನ್ಹೇರಿಟ್ ಆಗಿರುವುದರಿಂದ ಅತಿಕ್ರಮಿಸಿ ಅದೇ ಹೆಸರನ್ನು ಬಳಸುತ್ತವೆ ಕಾರ್ಯಾಚರಣೆ ಆದರೆ ವಿಭಿನ್ನ ಕ್ರಿಯಾತ್ಮಕತೆ ಅಥವಾ ವಿಸ್ತರಣೆಯನ್ನು ಹೊಂದಿರಿ ಅದು ಮೊದಲು ನೀವು ಇನ್ಹೇರಿಟ್ ಆಗಿ ಪಡೆದದ್ದನ್ನು ಬಳಸಿತ್ತೀರಿ ಮತ್ತು ನಂತರ ನೀವು ಹೆಚ್ಚಿನದನ್ನು ಮಾಡುತ್ತೀರಿ ಇವೆಲ್ಲವೂ ಸಾಧ್ಯತೆಗಳಾಗಿವೆ ಆದ್ದರಿಂದ ಒಟ್ಟಾರೆಯಾಗಿ ಬಿ ಯ ಎಲ್ಲಾ ಸಂಬಂಧಗಳನ್ನು ಆನುವಂಶಿಕವಾಗಿ ಪಡೆಯುತ್ತದೆ ಎ ಯ ಸಂಪೂರ್ಣ ಕ್ರಿಯಾತ್ಮಕತೆ ಮತ್ತು ಈ ಸನ್ನಿವೇಶದಲ್ಲಿ ನಾವು ಅಬ್ಸ್ಟ್ರಾಕ್ಟ್ ಆದ ಕೆಲವು ಯೂಸ್ ಕೇಸ್ನ್ನು ಹೊಂದುವ ಸಾಧ್ಯತೆಯಿದೆ ಆದ್ದರಿಂದ ಯೂಸ್ ಕೇಸ್ ಅಬ್ಸ್ಟ್ರಾಕ್ಟ್ ಆಗಿದ್ದರೆ ಸಾಮಾನ್ಯವಾಗಿ ಯೂಸ್ ಕೇಸ್ನೊಳಗೆ ಬರೆಯುತ್ತದೆ ಇದು ಅಬ್ಸ್ಟ್ರಾಕ್ಟ್ ಯೂಸ್ ಕೇಸ್ ಅಬ್ಸ್ಟ್ರಾಕ್ಟ್ ಯೂಸ್ ಕೇಸ್ ಅರ್ಥವೇನು ಎಂದರೆ ಇದು ಕ್ರಿಯೆಯ ಸನ್ನಿವೇಶವಾಗಿದೆ ನೈಜ ಜಗತ್ತಿನಲ್ಲಿ ಎಂದಿಗೂ ನಡೆಯುವುದಿಲ್ಲ ಆದರೆ ಮಾಡೆಲಿಂಗ್ ಉದ್ದೇಶಕ್ಕಾಗಿ ಇದನ್ನು ಹೆಚ್ಚು ಇರಿಸಲಾಗುತ್ತಿದೆ ಸಂಭವಿಸಬಹುದಾದ ಹಲವಾರು ವಿಭಿನ್ನ ಯೂಸ್ ಕೇಸ್ಗಳನ್ನು ಏಕೀಕರಿಸಿಲಾಗಿದೆ ಆದ್ದರಿಂದ ಉದಾಹರಣೆಯಾಗಿ ನಾನು ಅಥೆಂಟಿಕೇಷನ್ ಸಿಸ್ಟಮ್ ನ್ನು ಹೊಂದಿದ್ದೇನೆ ಎಂದು ಹೇಳೋಣ ಹಾಗಾಗಿ ನನ್ನಲ್ಲಿ ಅಥೆಂಟಿಕೇಷನ್ಗೆ ಯೂಸ್ ಕೇಸ್ ಗಳಿವೆ ಇದು ಪಾಸ್ವರ್ಡ್ ಆಧಾರಿತ ಅಥೆಂಟಿಕೇಷನ್ ನಂತಹ ಎಸ್ಎಮ್ಎಸ್ ಓಟಿಪಿ ಮುಂತಾದವುಗಳ ಅಥೆಂಟಿಕೇಷನನ್ನು ಮಾಡುತ್ತದೆ ಮತ್ತು ಅಥೆಂಟಿಕೇಷನ್ ಯೂಸ್ ಕೇಸ್ ನಿಂದ ಪರಿಣತಿ ಹೊಂದಿರುವ ಫಿಂಗರ್ಪ್ರಿಂಟ್ ಮೂಲಕ ಮತ್ತೊಂದು ಯೂಸ್ ಕೇಸ್ ಅಥೆಂಟಿಕೇಷನ್ ನ್ನು ವ್ಯಾಖ್ಯಾನಿಸಲು ನಾನು ಬಯಸುತ್ತೇನೆ ಆದ್ದರಿಂದ ಇದು ಏನು ಮಾಡುತ್ತದೆ ಯೂಸ್ ಕೇಸ್ನ್ನು ದೃಢೀಕರಣ ಹೊಂದಿರುವ ಎಲ್ಲಾ ವಿಭಿನ್ನ ಅಲ್ಗಾರಿತಮ್ಗಳು ಮತ್ತು ಕಾರ್ಯಾಚರಣೆಗಳನ್ನು ಇನ್ಹೇರಿಟ್ ಆಗಿ ಪಡೆಯುತ್ತದೆ ಆದರೆ ಹೆಚ್ಚುವರಿಯಾಗಿ ಈ ಯೂಸ್ ಕೇಸ್ನಲ್ಲಿನ ಅಥೆಂಟಿಕೇಷನ್ನಲ್ಲಿ ಇದು ಕೆಲವು ಫಿಂಗರ್ಪ್ರಿಂಟ್ ಹೊಂದಾಣಿಕೆಯ ತಂತ್ರಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಥೆಂಟಿಕೇಷನ್ ಯೂಸ್ ಕೇಸ್ ಅಥೆಂಟಿಕೇಷನ್ನಲ್ಲಿ ವಿಶೇಷತೆಯನ್ನು ಫಿಂಗರ್ಪ್ರಿಂಟ್ ಮೂಲಕ ಪಡೆಯುತ್ತದೆ ಕಾರ್ಯನಿರ್ವಾಹಕ ರಜೆ ರಫ್ತು ಮಾಡಲು ಯೂಸ್ ಕೇಸ್ ಬಗ್ಗೆ ನಾವು ಯೋಚಿಸಿದರೆ ಎಲ್ಎಂಎಸ್ ಉದಾಹರಣೆಯ ಬಗ್ಗೆ ಮಾತನಾಡುತ್ತೇವೆ ಮತ್ತು ರಫ್ತು ವ್ಯವಸ್ಥಾಪಕ ರಜೆಯಂತೆ ಮತ್ತೊಂದು ಯೂಸ್ ಕೇಸ್ ನಂತರ ನಾವು ಮತ್ತೆ ಜೆನೆರಲೈಝಷನ್ ವಿಶೇಷ ಸಂಬಂಧವನ್ನು ಹೊಂದಿದ್ದೇವೆ ನಾನು ನಿರ್ವಾಹಕ ರಜೆಯನ್ನು ರಫ್ತು ಮಾಡಲು ಬಯಸಿದರೆ ಖಂಡಿತವಾಗಿಯೂ ನಾನು ಕಾರ್ಯನಿರ್ವಾಹಕನ ರಜೆಯನ್ನು ರಫ್ತು ಮಾಡಲು ಅಗತ್ಯವಾದ ಎಲ್ಲವನ್ನೂ ಮಾಡುತ್ತೇನೆ ಅದು ಬೇಸ್ ಕೇಸ್ ಆಗಿದೆ ಆದರೆ ಹೆಚ್ಚುವರಿಯಾಗಿ ಈ ವ್ಯವಸ್ಥಾಪಕರಿಗೆ ವರದಿ ಮಾಡುವ ವಿಭಿನ್ನ ಉದ್ಯೋಗಿಗಳು ಮತ್ತು ವ್ಯವಸ್ಥಾಪಕರ ರಜೆಯ ಸಮಯದಲ್ಲಿ ಅವರ ಲಭ್ಯತೆಯ ದೃಷ್ಟಿಯಿಂದ ನಾನು ಇನ್ನೂ ಹೆಚ್ಚಿನ ಡೇಟಾವನ್ನು ರಫ್ತು ಮಾಡಬೇಕಾಗುತ್ತದೆ ಹಾಗಾಗಿ ಇದು ಸಾಮಾನ್ಯವಾಗಿ ನಾನು ವಿಸ್ತರಿಸಿದಾಗ ರಫ್ತಿನ ಎಲ್ಲಾ ಕಾರ್ಯಗಳನ್ನು ಇನ್ಹೇರಿಟ್ ಆಗಿ ಪಡೆಯುತ್ತದೆ ಕಾರ್ಯನಿರ್ವಾಹಕ ರಜೆ ಯೂಸ್ ಕೇಸ್ ಮತ್ತು ನಂತರ ಅವುಗಳನ್ನು ಕಾರ್ಯಗತಗೊಳಿಸಿ ಮತ್ತು ಅದರ ಮೇಲೆ ಹೆಚ್ಚಿನದನ್ನು ಮಾಡಬಹುದು ಎಲ್ಎಂಎಸ್ನಲ್ಲಿ ಅಬ್ಸ್ಟ್ರ್ಯಾಕ್ಟ್ ಯೂಸ್ ಕೇಸ್ಗಳ ಬಗ್ಗೆಯೂ ನಾವು ಯೋಚಿಸಬಹುದು ಉದಾಹರಣೆಗೆ ನಾವು ವಿಭಿನ್ನ ಯೂಸ್ ಕೇಸ್ಗಳನ್ನು ಹೊಂದಿದ್ದೇವೆ ಎಂದು ಹೇಳಬಹುದು 'ರಿಕ್ವೆಸ್ಟ್ ' ಒಂದು ಯೂಸ್ ಕೇಸ್ ಮತ್ತು ನಂತರ 'ಅಪ್ರುವ್' ಒಂದು ಯೂಸ್ ಕೇಸ್ ಮತ್ತು ನಂತರ 'ಅವೈಲ್' ಒಂದು ಯೂಸ್ ಕೇಸ್ ಯೂಸ್ ಕೇಸ್ 'ಆಕ್ಟ್ ಆನ್ ಲೀವ್ 'Act on Leave' ಇದು ಅಬ್ಸ್ಟ್ರ್ಯಾಕ್ಟ್ ಆಗಿದೆ ಎಂದು ಮತ್ತೆ ಹೇಳಿ ಮತ್ತು ಇವುಗಳು ಎಂದು ನಾವು ಹೇಳಬಹುದು ಮೂಲತಃ ಈ ನಿರ್ದಿಷ್ಟ 'ಆಕ್ಟ್ ಆನ್ ಲೀವ್ 'Act on Leave' ಯೂಸ್ ಕೇಸ್ ನ ಎಲ್ಲಾ ವಿಶೇಷತೆಗಳನ್ನೂ ಹೊಂದಿದೆ ಆದ್ದರಿಂದ ನಿರ್ದಿಷ್ಟವಾಗಿ 'ಆಕ್ಟ್ ಆನ್ ಲೀವ್' ಯೂಸ್ ಕೇಸ್ ಏನು ಮಾಡುತ್ತದೆ ಇದು ರಜೆಯ ಮೇಲೆ ಕೆಲವು ಕ್ರಮವಾಗಿದೆ ಆದ್ದರಿಂದ ಲೀವ್ ಸ್ಟೋರ್ನಲ್ಲಿ ನಿರ್ವಹಿಸುವ ರಜೆ ದಾಖಲೆಯನ್ನು ಪರಿಶೀಲಿಸುವ ಮೂಲ ಕಾರ್ಯವನ್ನು ಇದು ಹೊಂದಿರುತ್ತದೆ ಮತ್ತು ಆದ್ದರಿಂದ ಈ ಎಲ್ಲ ರಜೆ ಯೂಸ್ ಕೇಸ್ಗಳು ತನ್ನದೇ ಆದ ಅನುಷ್ಠಾನಕ್ಕಾಗಿ ತನ್ನದೇ ಆದ ಆಹ್ವಾನ ಅಗತ್ಯವಿರುತ್ತದೆ ಆದ್ದರಿಂದ ಅದರ ಬದಲಾಗಿ ಈ ಎಲ್ಲಾ ನಿರ್ದಿಷ್ಟ ಯೂಸ್ ಕೇಸ್ಗಳ ಭಾಗವಾಗಿ ಸ್ಟೋರ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಿಸಿದ ಎಲ್ಲ ಸಂಗತಿಗಳನ್ನು ನಾವು ಒಟ್ಟಿಗೆ ಜೋಡಿಸಬಹುದು ಮತ್ತು 'ಆಕ್ಟಿಂಗ್ ಆನ್ ಲೀವ್'ನಂತಹ ಅಬ್ಸ್ಟ್ರ್ಯಾಕ್ಟ್ ಯೂಸ್ ಕೇಸನ್ನು ಕಲ್ಪಿಸಬಹುದು ಈಗ ಈ ಅಬ್ಸ್ಟ್ರ್ಯಾಕ್ಟ್ ಏಕೆ ಬೇಕು ಏಕೆಂದರೆ ರಜೆ ದಾಖಲೆಗಳಲ್ಲಿ ರಜೆ ದತ್ತಸಂಚಯದಲ್ಲಿ ನಿರ್ವಹಿಸಲ್ಪಡುವ ರಜೆಯ ಕ್ರಿಯಾತ್ಮಕತೆಯನ್ನು ಸ್ವತಃ ಲೆಕ್ಕಹಾಕಲಾಗುತ್ತದೆ ಮತ್ತು ಇತ್ಯಾದಿ ಸ್ವತಃ ಹೇಳಲಾದ ಕ್ರಿಯಾತ್ಮಕತೆಯಲ್ಲ ಅಥವಾ ನಾವು ರಜೆ ನಿರ್ವಹಣಾ ವ್ಯವಸ್ಥೆಯನ್ನು ಪರಿಶೀಲಿಸಿದರೆ ಕಾರ್ಯವನ್ನು ಗ್ರಹಿಸಲಾಗಿದೆ ಆದ್ದರಿಂದ ಇದು ಎಲ್ಎಂಎಸ್ ವಿವರಣೆಯ ಚರ್ಚೆ ಮತ್ತು ವಿಶ್ಲೇಷಣೆಯ ಮೂಲಕ ಹೊರಬರುತ್ತದೆ ಅಬ್ಸ್ಟ್ರ್ಯಾಕ್ಟ್ಗಳು ವ್ಯವಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಸಂಘಟಿಸಲು ಸಹಾಯ ಮಾಡುತ್ತದೆ ಯೂಸ್ ಕೇಸ್ ನಡುವಿನ ಸಂಬಂಧದ ಜೊತೆಗೆ ಅಲ್ಲಿ ಇನ್ನೂ ಕೆಲವು ಸಂಬಂಧಗಳಿರಬಹುದು ಆಕ್ಟರ್ ನಡುವಿನ ಜೆನೆರಲೈಝಷನ್ ಸಂಬಂಧವಾಗಿರಬಹುದು ಆಕ್ಟರ್ ಕಾರ್ಯನಿರ್ವಾಹಕರನ್ನು ಇಷ್ಟಪಡುತ್ತಾರೆ ಎಂದು ನಾವು ಭಾವಿಸಬಹುದು ಕಾರ್ಯನಿರ್ವಾಹಕನನ್ನು ನೋಡಲು ಉದಾಹರಣೆ ಅತ್ಯುತ್ತಮ ಮಾರ್ಗವಾಗಿದೆ ಒಬ್ಬ ಲೀಡ್ ಆಕ್ಟರ್ರನ್ನು ನಾವು ಹೊಂದಿದ್ದೇವೆ ಮತ್ತು ಈಗಾಗಲೇ ಕ್ಲಾಸ್ಗಳನ್ನು ಗುರುತಿಸುವ ದೃಷ್ಟಿಯಿಂದ ನಾವು ಇದನ್ನು ಗಮನಿಸುತ್ತೇವೆ ಉದ್ಯೋಗಿಯಾಗಿ ಏನು ಬೇಕಾದರೂ ಮಾಡಬಹುದು ಉದ್ಯೋಗಿಯಾಗಿ ಕಾರ್ಯನಿರ್ವಾಹಕನು ಮಾಡಬಹುದು ಆದರೆ ಲೀಡ್ ಉದ್ಯೋಗಿ ಹೆಚ್ಚಿನದನ್ನು ಮಾಡಬಹುದು ಆದ್ದರಿಂದ ಮತ್ತೊಮ್ಮೆ ಬೇಸ್ ಅನ್ನು ಹೊಂದಿರಿ ಆದ್ದರಿಂದ ಇದು ಬೇಸ್ ಆಕ್ಟರ್ ಮತ್ತು ಇದು ಕಾರ್ಯನಿರ್ವಾಹಕ ಆಕ್ಟರ್ ಮತ್ತು ಏನು ಮಾಡಬೇಕೆಂಬುದರ ಎಲ್ಲಾ ಕಾರ್ಯಗಳನ್ನು ಇನ್ಹೇರಿಟ್ ಆಗಿ ಪಡೆದ ಉಪ ಆಕ್ಟರ್ ಅಥವಾ ವಿಶೇಷ ಆಕ್ಟರ್ ಆದರೆ ಪ್ರಮುಖ ಆಕ್ಟರ್ ಹೆಚ್ಚು ಏನನ್ನಾದರೂ ಮಾಡಬಹುದು ಮತ್ತು ಅದನ್ನು ಸಾಮಾನ್ಯೀಕರಿಸಬಹುದು ಮ್ಯಾನೇಜರ್ ಆಕ್ಟರ್ನ ವಿಷಯದಲ್ಲಿ ವಿಶೇಷ ಸಂಗತಿ ಆದ್ದರಿಂದ ಏನಾಗುತ್ತದೆ ಆಗಾಗ್ಗೆ ಇದು ತುಂಬಾ ಉಪಯುಕ್ತವಾಗಿದೆ ಏಕೆಂದರೆ ನಾವು ಇಬ್ಬರು ಆಕ್ಟರ್ರನ್ನು ಹೊಂದಿದ್ದರೆ ಒಬ್ಬರು ಇಲ್ಲಿದ್ದಾರೆ ಮತ್ತು ನಮಗೆ ನಾಲ್ಕು ವಿಭಿನ್ನ ಯೂಸ್ ಕೇಸ್ಗಳಿವೆ ಎಂದು ಭಾವಿಸೋಣಮತ್ತು ಈ ಆಕ್ಟರ್ ಈ ಎರಡನ್ನು ಬಳಸಬಹುದು ಮತ್ತು ಈ ಆಕ್ಟರ್ ಈ ನಾಲ್ಕು ಬದಲಿಗೆ ಹೇಳಬಹುದು ಆದ್ದರಿಂದ ಮೂಲಭೂತವಾಗಿ ಇದರ ಅರ್ಥವೇನೆಂದರೆ ಆಕ್ಟರ್ ಎ 1 ಮತ್ತು ಆಕ್ಟರ್ ಎ2 ಎ1 ಮಾಡಬಹುದಾದ ಎಲ್ಲವನ್ನೂ ಎ2 ಮಾಡಬಹುದು ಇದನ್ನು ಪ್ರತ್ಯೇಕವಾಗಿ ರೂಪಿಸುವುದು ಹೆಚ್ಚು ಸ್ಪಷ್ಟವಾಗಿದೆ ಇದು ಎ 1 ಎಂದು ನಾನು ಹೇಳುತ್ತೇನೆ ಇದು ಎ 2 ಮತ್ತು ಎ 1 ರಿಂದ ಎ 2 ನ ಒಂದು ವಿಶೇಷತೆ ಇದೆ ವಿಭಿನ್ನ ಯೂಸ್ ಕೇಸ್ಗಳಲ್ಲಿ ನಾನು ಈ ಎರಡನ್ನು ಎ 1 ನೊಂದಿಗೆ ಸಂಯೋಜಿಸುತ್ತೇನೆ ಮತ್ತು ಈ ಎರಡನ್ನು ಎ 2 ನೊಂದಿಗೆ ಮಾತ್ರ ಸಂಯೋಜಿಸುತ್ತೇನೆ ಮತ್ತು ವಿಭಿನ್ನ ಯೂಸ್ ಕೇಸ್use caseಗಳಲ್ಲಿ ನಾನು ಈ ಎರಡನ್ನು ಎ 1 ನೊಂದಿಗೆ ಸಂಯೋಜಿಸುತ್ತೇನೆಮತ್ತು ಎ 2 ನೊಂದಿಗೆ ಈ ಎರಡು ಮಾತ್ರ ನಾನು ನಿಜವಾಗಿ ಈ ಸಂಘವನ್ನು ಸೆಳೆಯುವುದಿಲ್ಲ ಏಕೆಂದರೆ ಎ 2 ಎ 1 ಆಗಿರುವುದರಿಂದ ಈ ಎಲ್ಲ ಯೂಸ್ ಕೇಸ್ಗಳು ಎ 2 ನೊಂದಿಗೆ ಸಹ ಸಂಬಂಧ ಹೊಂದಿರುತ್ತವೆ ಅದು ಆಗಾಗ್ಗೆ ಕ್ಲಾಟರ್ಗಳನ್ನು ಸರಳಗೊಳಿಸುತ್ತದೆ ಮತ್ತು ಮಾದರಿಯನ್ನು ಸರಳಗೊಳಿಸುತ್ತದೆ ಹೆಚ್ಚು ಉತ್ತಮವಾಗಿದೆ ಮತ್ತು ಯೂಸ್ ಕೇಸ್ ಡೈಗ್ರಾಮ್ಗಳನ್ನು ಪ್ರಕಾರ ಸ್ಪಷ್ಟತೆಯನ್ನು ನೀಡಿ ಆದ್ದರಿಂದ ಈ ಮಾಡ್ಯೂಲ್ ಅನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಯೂಸ್ ಕೇಸ್ ಡೈಗ್ರಾಮ್ಗಳನ್ನು ಕುರಿತು ನಮ್ಮ ಚರ್ಚೆಯನ್ನು ಮುಂದುವರೆಸಿದ್ದೇವೆ ಆಕ್ಟರ್ ಮತ್ತು ಯೂಸ್ ಕೇಸ್ಗಳ ಜೊತೆಗೆ ಯೂಸ್ ಕೇಸ್ಗಳಗಳ ನಡುವೆ ಸಂಬಂಧಗಳು ಇರಬಹುದೆಂದು ನಾವು ಈಗ ನೋಡಿದ್ದೇವೆ ನಿರ್ದಿಷ್ಟವಾಗಿ ನಾವು ಇನ್ಕ್ಲ್ಯೂಡ್ extend ಮತ್ತು ಯೂಸ್ ಕೇಸ್ಗಳ ನಡುವಿನ ಜೆನೆರಲೈಝಷನ್ ಸಂಬಂಧದ ಬಗ್ಗೆ ಮಾತನಾಡಿದ್ದೇವೆ ಮತ್ತು ನಾವು ಉದಾಹರಣೆಗಳನ್ನು ಸಹ ನೋಡಿದ್ದೇವೆ ಎಲ್ಎಂಎಸ್ ವ್ಯವಸ್ಥೆ ನಾವು ಈ ಚರ್ಚೆಯನ್ನು ಮುಂದಿನ ಮಾಡ್ಯೂಲ್ನಲ್ಲಿ ಮುಂದುವರಿಸುತ್ತೇವೆ ಮತ್ತು ನಾವು ಮತ್ತು ಎಲ್ಎಂಎಸ್ ಸಿಸ್ಟಮ್ ಗಾಗಿ ಯೂಸ್ ಕೇಸ್ ಡೈಗ್ರಾಮ್ಗಳನ್ನು ಕ್ರೋಢೀಕರಿಸುಸಿ ಅನ್ವೇಷಿಸಲು ಪ್ರಯತ್ನಿಸುತ್ತೇವೆ